ಮರಳಿ ಸ್ವಾಗತ ಆದ್ದರಿಂದ ಪೊಲೀಸ್ ಸಂಸ್ಥೆಗಳಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸಬಹುದು ಮತ್ತು ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ಕಂಡುಹಿಡಿಯಲು ಯಾವ ರೀತಿಯ ವಿಶ್ಲೇಷಣೆಯನ್ನು ಮಾಡಬಹುದು ಎಂಬುದರ ಕುರಿತು ನಿರ್ದಿಷ್ಟತೆಗಳ ಬಗ್ಗೆ ಈಗ ನಾನು ಸ್ವಲ್ಪ ಮಾತನಾಡುತ್ತೇನೆ ಇಲ್ಲಿ ಒಂದು ಸಂಶೋಧನಾ ಪ್ರಶ್ನೆ ಇದೆ ಇಲ್ಲಿ ನೀವು ಯೋಚಿಸಬಹುದಾದ ಒಂದು ಪ್ರಶ್ನೆ ಇದೆ ಅಧ್ಯಯನದ ಉದ್ದೇಶಗಳು ಮತ್ತು ನಂತರ ನಾನು ಆನ್ಲೈನ್ ಸಾಮಾಜಿಕ ಮಾಧ್ಯಮವು ಅಪರಾಧದ ಬಗ್ಗೆ ಕ್ರಮಬದ್ಧವಾದ ಮಾಹಿತಿಯನ್ನು ಪಡೆಯಲು ಪೊಲೀಸರನ್ನು ಬೆಂಬಲಿಸುತ್ತದೆಯೇ ಮತ್ತು ನಗರಗಳಲ್ಲಿ ಪೋಲೀಸಿಂಗ್ ಚಟುವಟಿಕೆಗಳ ಬಗ್ಗೆ ನಿವಾಸಿಗಳ ಅಭಿಪ್ರಾಯವನ್ನು ಪಡೆಯಬಹುದೇ ಎಂಬುದರ ಕುರಿತು ನಾನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ಅದು ಗುರಿಯಾಗಿದೆ ಆದ್ದರಿಂದ ನಾವು ಪ್ರಯತ್ನಿಸೋಣ ಮತ್ತು Facebook ಮತ್ತು Twitter ನಿಂದ ಕೆಲವು ಡೇಟಾವನ್ನು ಅಧ್ಯಯನ ಮಾಡಲು ಮತ್ತು ಕೆಲವು ಉಪಯುಕ್ತ ತೀರ್ಮಾನಗಳನ್ನು ಮಾಡಲು ಈ ಉದ್ದೇಶವನ್ನು ನೀವು ನಿಜವಾಗಿಯೂ ಕಲಿಸಬಹುದೇ ಎಂದು ನೋಡೋಣ ಆದ್ದರಿಂದ ನಾನು ಈ ಉದ್ದೇಶವನ್ನು ತುಂಡುಗಳಾಗಿ ವಿಭಜಿಸುತ್ತೇನೆ ಅಂದರೆ ಕ್ರಿಯೆಯ ಮಾಹಿತಿಯನ್ನು ಪಡೆಯಲು ಪೊಲೀಸರನ್ನು ಬೆಂಬಲಿಸಲು ನಾವು ಫೇಸ್ಬುಕ್ ಅನ್ನು ಬಳಸಬಹುದೇ ಕ್ರಿಯಾಶೀಲ ಮಾಹಿತಿ ಎಂದರೇನು ಕ್ರಿಯಾಶೀಲ ಮಾಹಿತಿ ಎಂದರೆ ಈ ರೀತಿ ಮಾಡಿ ನೀವು ಇದನ್ನು ನಿಜವಾಗಿ ಮಾಡಬಹುದೇ ಅಂದರೆ ನನಗೆ ರಸ್ತೆಯಲ್ಲಿ ಸಮಸ್ಯೆ ಇದೆ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಗಳಿವೆ ಈ ರಸ್ತೆಯಲ್ಲಿ ಗುಂಡಿ ಒಡೆದಿದೆ ಒಂದು ಕಾರು ಕೆಟ್ಟುಹೋಯಿತು ಆದ್ದರಿಂದ ಇವುಗಳು ಪೋಲಿಸ್ ಸಂಸ್ಥೆಗಳು ಪೋಸ್ಟ್ನಿಂದ ತೆಗೆದುಕೊಳ್ಳಬಹುದಾದ ಕ್ರಮಬದ್ಧ ಮಾಹಿತಿಯಾಗಿದೆ ಮತ್ತು ಇದು ನಿರ್ಧಾರ ತೆಗೆದುಕೊಳ್ಳಲು ನಿಜವಾಗಿಯೂ ಉಪಯುಕ್ತವಾಗಿದೆ ಮತ್ತು ನಿವಾಸಿಗಳ ಅಭಿಪ್ರಾಯ ಸಹಜವಾಗಿ ಜನರು ಪೊಲೀಸರ ಬಗ್ಗೆ ಏನು ಯೋಚಿಸುತ್ತಾರೆ ಅವರು ಪೊಲೀಸರ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ ಎಂಬುದು ಪೊಲೀಸ್ ಸಂಸ್ಥೆಗಳಿಗೆ ಉಪಯುಕ್ತ ಮಾಹಿತಿಯಾಗಿದೆ ಆದ್ದರಿಂದ ನಾನು ಮತ್ತಷ್ಟು ಪ್ರವೇಶಿಸುವ ಮೊದಲು ಮರು ಗುರುತಿಸುವಿಕೆ ಎಂದರೇನು ಎಂದು ಕೇಳುವ ಪ್ರಶ್ನೆಯೊಂದು ವೇದಿಕೆಯಲ್ಲಿದೆ ಎಂದು ನಾನು ಭಾವಿಸುತ್ತೇನೆ ಫೋರಂನಲ್ಲಿಯೇ ಅದನ್ನು ಪ್ಯಾಕ್ ಮಾಡುವ ಬದಲು ನಾನು ಅದನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ ಎಂದು ನಾನು ಭಾವಿಸಿದೆ ಆದ್ದರಿಂದ ಮರು ಗುರುತಿಸುವಿಕೆಯು ಏನೂ ಅಲ್ಲ ಕೆಲವು ಮಾಹಿತಿಯನ್ನು ತೆಗೆದುಕೊಳ್ಳಿ ನೀವು ಬಯಸುತ್ತೀರಿ ವಾಸ್ತವವಾಗಿ ನೀವು PK ಕುರಿತು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ PK ಕುರಿತು ಯಾವುದೇ ಉಲ್ಲೇಖವಿಲ್ಲದ ಸಾರ್ವಜನಿಕವಾಗಿ ಲಭ್ಯವಿರುವ ಕೆಲವು ಮಾಹಿತಿಗಳಿವೆ ಉದಾಹರಣೆಗೆ ನೀವು ಲತಾನ್ಯಾ ಸ್ವೀನಿ ಸ್ಲೈಡ್ ಅನ್ನು ನೆನಪಿಸಿಕೊಂಡರೆ ಅಲ್ಲಿ ನಾವು ಮತದಾರರ ದಾಖಲೆ ಮತ್ತು ವೈದ್ಯಕೀಯ ದಾಖಲೆಯ ಕುರಿತು ಮಾತನಾಡಿದ್ದೇವೆ ವೈದ್ಯಕೀಯ ದಾಖಲೆಗಳಲ್ಲಿ ಅವುಗಳನ್ನು ವಾಸ್ತವವಾಗಿ ಗುರುತಿಸಬಹುದಾಗಿದೆ ಮತದಾರರ ದಾಖಲೆಗಳಲ್ಲಿಯೂ ಅವರನ್ನು ಗುರುತಿಸಬಹುದಾಗಿದೆ ನಾವು ಗುರುತಿಸುವಿಕೆಯನ್ನು ಒಟ್ಟುಗೂಡಿಸಿದರೆ ವಾಸ್ತವವಾಗಿ ಹೆಚ್ಚು ಪ್ರಬಲವಾಗುತ್ತದೆ ಹೆಚ್ಚು ಡೇಟಾವನ್ನು ಒಟ್ಟುಗೂಡಿಸಿ ಹೆಚ್ಚು ಜನರನ್ನು ಅನನ್ಯವಾಗಿ ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ ಉದಾಹರಣೆಗೆ ಮತ್ತೊಮ್ಮೆ ನಾನು ನನ್ನ ಸ್ವಂತ ಉದಾಹರಣೆಗೆ ಹೋಗುತ್ತೇನೆ ಕೆಲವು ವೆಬ್ಸೈಟ್ಗಳಲ್ಲಿ ನನ್ನ ಬಗ್ಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಕೆಲವು ಮಾಹಿತಿಯನ್ನು ನೀವು ತೆಗೆದುಕೊಳ್ಳಬಹುದು ಐಐಐಟಿಯಲ್ಲಿ ಅಧ್ಯಾಪಕರು ಮತ್ತು ಅಂತಹ ವಿಷಯಗಳನ್ನು ಹೇಳಿ ಮತ್ತು ನೀವು ಫೇಸ್ಬುಕ್ಗೆ ಹಿಂತಿರುಗಿ ಮತ್ತು ನಂತರ ನೀವು ನನ್ನ ಬಗ್ಗೆ ಸಾರ್ವಜನಿಕವಾಗಿ ಲಭ್ಯವಿರುವ ಫೇಸ್ಬುಕ್ ಚಿತ್ರಗಳನ್ನು ಬಳಸುತ್ತೀರಿ ಆ ಚಿತ್ರಗಳನ್ನು ತೆಗೆದುಕೊಳ್ಳಿ ಈ ಪೋಸ್ಟ್ಗಳೊಂದಿಗೆ ಅದನ್ನು ಸಂಪರ್ಕಿಸಿ ನೀವು ಅದನ್ನು ಹೇಳಬಹುದು ಓಹ್ ಇದು ನಿಜವಾಗಿಯೂ ಪಿಕೆ ಹೀಗೆಯೇ ನಾನು ನಿಮ್ಮ ಅಧ್ಯಾಪಕರ ಒಳಗಿರುವ ಅರ್ಥ ಮತ್ತು IIIT NPTEL ಆದ್ದರಿಂದ ನಿರ್ದಿಷ್ಟ ವ್ಯಕ್ತಿಯ ನಿರ್ದಿಷ್ಟ ವಿಷಯದ ಮಾಹಿತಿಯನ್ನು ಮರು ಗುರುತಿಸುವುದು ವಾಸ್ತವವಾಗಿ ನಾವು ಕಳೆದ ವಾರ ಚರ್ಚಿಸಿದ ಪರಿಕಲ್ಪನೆಯಾಗಿದೆ ತರಗತಿಯಲ್ಲಿ ನಾವು max com ಕುರಿತು ಮಾತನಾಡಿರುವ ಗುರುತಿಸಲಾಗದ ಡೇಟಾಸೆಟ್ಗಳು ಯಾವುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಗುರುತಿಸಲಾದ ಡೇಟಾ ಸೆಟ್ಗಳನ್ನು ನಾವು ಸಂಗ್ರಹಿಸಿದ್ದೇವೆ ನಿಮ್ಮ ಸಮಯ ನಿಮಗೆ ತಿಳಿದಿದ್ದರೆ ಅದು ಇಲ್ಲಿದೆ ಎಂಬುದನ್ನು ಕಂಡುಹಿಡಿಯಬಹುದು ಆದ್ದರಿಂದ ಕೆಲವು ಗುರುತಿಸಲಾಗದ ಡೇಟಾವನ್ನು ತೆಗೆದುಕೊಳ್ಳುವುದು ಮತ್ತು ಕೆಲವು ಗುರುತಿಸಲಾದ ಡೇಟಾವನ್ನು ಬಳಸಿಕೊಂಡು ಅವುಗಳನ್ನು ಒಟ್ಟಿಗೆ ಸೇರಿಸುವುದು ಮತ್ತು ಬಳಕೆದಾರರನ್ನು ಗುರುತಿಸುವುದು ಆದ್ದರಿಂದ ಆನ್ಲೈನ್ ಸಂವಹನಗಳನ್ನು ಅನ್ವೇಷಿಸುವ ಭಾರತದಲ್ಲಿನ ಪೊಲೀಸರು ಮತ್ತು ನಿವಾಸಿಗಳಿಗಾಗಿ ನಾವು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಈ ಕೆಲಸವನ್ನು ಮಾಡಿದ್ದೇವೆ ಆದ್ದರಿಂದ ಇದು ನಾನು ಮಾತನಾಡಲು ಹೊರಟಿರುವ ಕಾಗದವಾಗಿದೆ ಆದರೆ ಇದು ವಾಸ್ತವವಾಗಿ ನಾನು ಇದೀಗ ಮಾತನಾಡುವ ಡೇಟಾದ ಕಾಗದಕ್ಕಿಂತ ಹೆಚ್ಚು ಆದ್ದರಿಂದ ಸಾಮಾನ್ಯವಾಗಿ ವಾಸ್ತವವಾಗಿ ಕಳೆದ ಎರಡು ವರ್ಷಗಳಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮವನ್ನು ಅಪರಾಧ ತಡೆಗಟ್ಟುವಿಕೆಗಾಗಿ ಬಳಸಲಾಗಿದೆ ಜನರು ಏನು ಹೇಳುತ್ತಿದ್ದಾರೆಂದು ಕಂಡುಹಿಡಿಯಲು ಇದನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಸಮಾಜದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ನೀವು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಬಹುದು ಏಕೆಂದರೆ ಪ್ರತಿಯೊಂದರಲ್ಲೂ ಪೊಲೀಸ್ ಸಂಸ್ಥೆ ಪೊಲೀಸ್ ಸಿಬ್ಬಂದಿಯನ್ನು ಹೊಂದಲು ಇದು ತುಂಬಾ ಕಷ್ಟಕರವಾಗಿರುತ್ತದೆ ಸಮಯದ ಹಂತದಲ್ಲಿ ಸಮಾಜದ ಯಾವುದೇ ಹಂತದಲ್ಲಿಯೂ ಸಹ ಆದ್ದರಿಂದ ನೀವು ನಿಜವಾಗಿಯೂ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರಿಂದ ಬಹಳಷ್ಟು ಮಾಹಿತಿಯನ್ನು ಪಡೆಯಬಹುದು ಅದನ್ನು ಅಪರಾಧವನ್ನು ತಡೆಗಟ್ಟಲು ಬಳಸಬಹುದು ಆದ್ದರಿಂದ ಮೂಲಭೂತವಾಗಿ ನೀವು ಸಾಮಾಜಿಕ ಮಾಧ್ಯಮ ಸೇವೆಗಳನ್ನು ಬಳಸಿ ವಿಶ್ಲೇಷಿಸಲು ಸುರಕ್ಷಿತವಾದ ಸಮಾಜಗಳನ್ನು ನಿರ್ಮಿಸಬಹುದು ಆದ್ದರಿಂದ ವಾಸ್ತವವಾಗಿ ವಿಷಯದ ಪರಿಭಾಷೆಯಲ್ಲಿ ನಾವು ನೋಡಿದ ಡೇಟಾವು ವಾಸ್ತವವಾಗಿ ಬೆಂಗಳೂರಿನ ಕರ್ನಾಟಕದಿಂದ ಬಂದಿದೆ ಆದ್ದರಿಂದ ವಿಧಾನದ ವಿಷಯದಲ್ಲಿ ನಾವು ಯಾವ ರೀತಿಯ ಡೇಟಾವನ್ನು ಸಂಗ್ರಹಿಸಿದ್ದೇವೆ ಆದ್ದರಿಂದ ನಾವು ಸಾಮಾಜಿಕ ಮಾಧ್ಯಮದಿಂದ ಕ್ರಿಯಾಶೀಲ ಮಾಹಿತಿಯನ್ನು ನಿಜವಾಗಿಯೂ ಸಂಗ್ರಹಿಸಬಹುದೇ ಎಂದು ಅಧ್ಯಯನ ಮಾಡುವ ಗುರಿಯನ್ನು ಇಟ್ಟುಕೊಂಡು ನಾವು ಈ ಡೇಟಾವನ್ನು ನೋಡಲು ಪ್ರಾರಂಭಿಸಿದ್ದೇವೆ ನಾವು 2014 ರಲ್ಲಿ ಬೆಂಗಳೂರು ಸಿಟಿ ಪೋಲೀಸ್ನ ಫೇಸ್ಬುಕ್ ಪುಟದಿಂದ ಡೇಟಾವನ್ನು ಸಂಗ್ರಹಿಸಿದ್ದೇವೆ ಮಾಡಿದ ಪೋಸ್ಟ್ಗಳು ಯಾವುವು ಎಂಬುದನ್ನು ನೋಡುತ್ತಾ ಮತ್ತು ನಾವು ಪೋಸ್ಟ್ಗಳು ಮತ್ತು ಕಾಮೆಂಟ್ಗಳನ್ನು ಫಿಲ್ಟರ್ ಮಾಡಿದ್ದೇವೆ ಏಕೆಂದರೆ ಪೊಲೀಸರು ಯಾವ ಪೋಸ್ಟ್ ಮಾಡಿದ್ದಾರೆ ಅವರು ಫೇಸ್ಬುಕ್ ಪುಟದಲ್ಲಿ ಅವರು ಯಾವ ಕಾಮೆಂಟ್ಗಳನ್ನು ಹೇಳುತ್ತಾರೆ ಎಂಬುದರ ಕುರಿತು ಸಾರ್ವಜನಿಕರಿಗೆ ಏನು ಹೇಳಿದರು ಎಂಬುದನ್ನು ನಾವು ಅಧ್ಯಯನ ಮಾಡಲು ಬಯಸಿದ್ದೇವೆ ಮತ್ತು ಸುಮಾರು 1600 ಕಾಮೆಂಟ್ಗಳು ಮತ್ತು 255 ಪೋಸ್ಟ್ಗಳನ್ನು ವಾಸ್ತವವಾಗಿ ಸಂಗ್ರಹಿಸಲಾಗಿದೆ ಆದ್ದರಿಂದ ವಿಧಾನದ ವಿಷಯದಲ್ಲಿ ಜನರು ವಾಸ್ತವವಾಗಿ ಈ ಡೇಟಾ ಪ್ರಕಾರವನ್ನು ನೋಡಲು ಅನೇಕ ಮಾರ್ಗಗಳಿವೆ ನಾವು ಪೋಸ್ಟ್ ಅನ್ನು ನೋಡುತ್ತಿದ್ದೇವೆ ಮತ್ತು ನಾವು ವಿಭಿನ್ನ ರೀತಿಯಲ್ಲಿ ವಿಶ್ಲೇಷಿಸಬಹುದಾದ ಕಾಮೆಂಟ್ಗಳನ್ನು ನೋಡುತ್ತಿದ್ದೇವೆ ಆದ್ದರಿಂದ ನಾವು ತೆಗೆದುಕೊಂಡ ಒಂದು ವಿಧಾನವೆಂದರೆ ಜನರು ಏನು ಮಾತನಾಡುತ್ತಿದ್ದಾರೆ ಎಂಬುದರ ಕುರಿತು ತಪ್ಪು ಮಾಹಿತಿ ಪ್ರಶ್ನೆ ಟ್ರಾಫಿಕ್ ವಿವರಗಳನ್ನು ಕಂಡುಹಿಡಿಯುವುದು ತದನಂತರ ನಾವು ಔಪಚಾರಿಕ ಅಥವಾ ಅನೌಪಚಾರಿಕ ಎಂದು ನಾನು ಭಾವಿಸುವ ಶೈಲಿಯನ್ನು ನೋಡಿದ್ದೇವೆ ಮತ್ತು ತೋರಿಸುತ್ತಿರುವ ಪೋಸ್ಟ್ಗಳ ಪ್ರಕಾರಗಳಿಗೆ ಅಂಗೀಕರಿಸುವುದು ಇಷ್ಟಪಡುವುದು ಅಥವಾ ಧನ್ಯವಾದ ಹೇಳುವುದು ಪ್ರತ್ಯುತ್ತರ ನೀಡುವುದು ಅಂತಹ ಪರಿಹಾರವನ್ನು ಸೂಚಿಸುವುದು ಮತ್ತು ಹೆಚ್ಚಿನ ವಿವರಗಳನ್ನು ಕೇಳುವ ಮೂಲಕ ಅನುಸರಿಸುವುದು ಯಾವುದೇ ಪ್ರತ್ಯುತ್ತರವಿಲ್ಲದೆ ನಿರ್ಲಕ್ಷಿಸಲಾಗಿದೆ ಏಕೆಂದರೆ ಇವುಗಳು ಪೊಲೀಸ್ ಕಡೆಯಿಂದ ಬರುತ್ತಿದೆ ಆದ್ದರಿಂದ ನಾಗರಿಕರು ಪೋಸ್ಟ್ ಮಾಡುತ್ತಾರೆ ಮತ್ತು ಅದರ ಬಗ್ಗೆ ಪೊಲೀಸರು ಏನು ಮಾಡುತ್ತಾರೆ ಆದ್ದರಿಂದ ನೀವು ಬಲಭಾಗದಲ್ಲಿ ನೋಡಿದರೆ ಸಾರ್ವಜನಿಕ ಪೋಸ್ಟ್ಗೆ ಇಪ್ಪತ್ತನಾಲ್ಕು ವಿಭಾಗಗಳು ಮತ್ತು ಶೈಲಿಗೆ ಎರಡು ವಿಭಾಗಗಳು ಮತ್ತು ಪೊಲೀಸ್ ಪ್ರತಿಕ್ರಿಯೆಗಳ ನಾಲ್ಕು ವಿಭಾಗಗಳು ಎಂದು ಹೇಳಲಾಗುತ್ತದೆ ಆದ್ದರಿಂದ ನಾವು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಪೋಸ್ಟ್ನಲ್ಲಿರುವ ವಿಷಯದ ವಿಷಯದಲ್ಲಿ ಲೆಕ್ಸಿಕಲ್ ವಿಶ್ಲೇಷಣೆಯ ಪರಿಭಾಷೆಯಲ್ಲಿ ನೀವೇ ಮಾಡಬಹುದಾದ ಕೆಲವು ವಿಶ್ಲೇಷಣೆಯನ್ನು ನಾವು ನೀಡುತ್ತೇವೆ ಆದ್ದರಿಂದ ನೀವು ಫಲಿತಾಂಶಗಳನ್ನು ನೋಡಿದರೆ ಈ ಪುಟದಲ್ಲಿ ನಾಗರಿಕರು ಯಾವ ರೀತಿಯ ಪೋಸ್ಟ್ ಅನ್ನು ಮಾಡಿದ್ದಾರೆ ಎಂಬ ವಿಷಯದಲ್ಲಿ ಕೆಲವು ಫಲಿತಾಂಶಗಳು ತುಂಬಾ ಆಸಕ್ತಿದಾಯಕವಾಗಿವೆ ಹೆಚ್ಚಿನ ವಿಷಯಗಳು ನಿಜವಾಗಿ ನೆರೆಹೊರೆಯ ಕಾಳಜಿಯಿಂದ ಬಂದವು ನಂತರ ಇದು ಪೊಲೀಸರಿಗೆ ಧನ್ಯವಾದ ಮತ್ತು ಪೊಲೀಸರು ಮಾಡುವ ಕೆಲಸಗಳನ್ನು ಪ್ರಶಂಸಿಸುವ ಬಗ್ಗೆ ಮಾತನಾಡುವುದು ಮೆಚ್ಚುಗೆಯಾಗಿದೆ ಮತ್ತು ಅದು ಒಂದು ರೀತಿಯ ಕೆಳಗೆ ಹೋಗುತ್ತದೆ ಸಲಹೆಗಳು ಆಟೋ ಚಾಲಕ ಸಂಬಂಧಿತ ವಂಚನೆ ಟ್ರಾಫಿಕ್ ಸಮಸ್ಯೆಗಳವರೆಗೆ ಹೋಗುತ್ತದೆ ಮತ್ತು ನೀವು ಕಾಮೆಂಟ್ಗಳು ಮತ್ತು ಇಷ್ಟಗಳನ್ನು ನೋಡಿದರೆ ಮೆಚ್ಚುಗೆಯಂತಹ ಕ್ರಿಯೆಗಳಿಗೆ ಕಾಮೆಂಟ್ಗಳು ತೃಪ್ತಿಗಾಗಿ ಕಾಮೆಂಟ್ಗಳಿಗಿಂತ ಹೆಚ್ಚು ಆದರೆ ನೀವು ಇಷ್ಟಗಳನ್ನು ನೋಡಿದರೆ ತೃಪ್ತಿ ಮೆಚ್ಚುಗೆ ಮತ್ತು ಯಶಸ್ಸಿನ ಕಥೆಗಳಿಗೆ ಇಷ್ಟಗಳು ತುಂಬಾ ಹೆಚ್ಚು ಪೊಲೀಸ್ ಪೋಸ್ಟ್ ಸಮಾಜದಿಂದ ಹೇಗೆ ಪ್ರತಿಕ್ರಿಯೆಗಳನ್ನು ಪಡೆಯುತ್ತದೆ ಇತರ ಕೆಲವು ಪದಗಳಿಗಿಂತ ಹೋಲಿಸಿದರೆ ತೃಪ್ತಿ ಮೆಚ್ಚುಗೆಯ ಪೋಸ್ಟ್ ಮತ್ತು ಯಶಸ್ಸಿನ ಕಥೆಗಳಿಗೆ ಇಷ್ಟಗಳು ಬಹಳ ಹೆಚ್ಚು ಎಂಬುದು ಬಹುಶಃ ಬಹಳ ಅರ್ಥಗರ್ಭಿತವಾಗಿದೆ ಆದ್ದರಿಂದ ನೀವು ಸಂಗ್ರಹಿಸುವ ಯಾವುದೇ ರೀತಿಯ ಡೇಟಾದೊಂದಿಗೆ ನೀವು ಮಾಡಬಹುದಾದ ವಿಶ್ಲೇಷಣೆಯ ಅರ್ಥವನ್ನು ಇದು ನೀಡುತ್ತದೆ ನಾವು ಬೋಸ್ಟನ್ ಸ್ಫೋಟಗಳು ಮತ್ತು ಸ್ಯಾಂಡಿ ಚಂಡಮಾರುತ ಮತ್ತು ವಿಶ್ವಾಸಾರ್ಹತೆ ಮತ್ತು ನಂಬಿಕೆಯ ಸಂದರ್ಭದಲ್ಲಿ ಆ ರೀತಿಯ ಘಟನೆಗಳ ಬಗ್ಗೆ ಮಾತನಾಡಿದ್ದು ನಿಮಗೆ ನೆನಪಿದೆ ಆದ್ದರಿಂದ ಇಲ್ಲಿ ನಾವು ಇದೇ ರೀತಿಯ ವಿಶ್ಲೇಷಣೆಯನ್ನು ಮಾಡುತ್ತಿದ್ದೇವೆ ನಾವು ಕೇಳುತ್ತಿರುವ ಪ್ರಶ್ನೆಗಳ ರೀತಿಯ ಪ್ರಶ್ನೆಗಳು ಆದರೆ ನಾವು ವಾಸ್ತವವಾಗಿ ನಾವು ಉತ್ಪಾದಿಸುತ್ತಿರುವ ವಿವಿಧ ಡೇಟಾ ಸೆಟ್ಗಳು ಮತ್ತು ವಿವಿಧ ರೀತಿಯ ಗ್ರಾಫ್ಗಳನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಈ ಪುಟಗಳಲ್ಲಿ ಯಾವ ರೀತಿಯ ಪೋಸ್ಟ್ಗಳು ನಿಜವಾಗಿ ತೋರಿಸಲ್ಪಡುತ್ತವೆ ಮತ್ತು ಈ ಪೋಸ್ಟ್ಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಕಂಡುಬರುತ್ತವೆ ಎಂಬುದರ ಅರ್ಥವನ್ನು ಪಡೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಬೋಸ್ಟನ್ ಮತ್ತು ಸ್ಯಾಂಡಿ ಚಂಡಮಾರುತದಲ್ಲಿ ನಾವು ಮಾಡಿದ ವಿಶ್ಲೇಷಣೆಯಂತೆಯೇ ನಾವು ಇಲ್ಲಿ ಈ ಡೇಟಾದೊಂದಿಗೆ ಜಿಯೋಸ್ಪೇಷಿಯಲ್ ವಿಶ್ಲೇಷಣೆಯನ್ನು ಮಾಡಬಹುದು ಸಮಯವನ್ನು ನೋಡಿ 0822 ನಾವು ಪುಟದಲ್ಲಿ ನೋಡಿದ ಪೋಸ್ಟ್ಗಳಿಗೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ಬರುತ್ತಿರುವ ಪೋಸ್ಟ್ಗಳನ್ನು ಮೇಲ್ಭಾಗದಲ್ಲಿ ತೋರಿಸುತ್ತಿದೆ ಮತ್ತು ಸಹಜವಾಗಿ ಒಬ್ಬರು ಕೆಲವು ಹೀಟ್ ಮ್ಯಾಪ್ ಮಾಡಬಹುದು ಹೆಚ್ಚಿನ ಪೋಸ್ಟ್ಗಳು ಬರುವ ಸ್ಥಳಗಳು ಎಲ್ಲಿವೆ ಎಂಬುದನ್ನು ಒಬ್ಬರು ಕಂಡುಹಿಡಿಯಬಹುದು ಮತ್ತು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಅದನ್ನು ಬಳಸಬಹುದು ಆದ್ದರಿಂದ ಕಾರ್ಯಸಾಧ್ಯವಾದ ಮಾಹಿತಿಯ ಗುರಿಯನ್ನು ನೀಡಲಾಗಿದೆ ನಾವು ಯಾವ ರೀತಿಯ ಮಾಹಿತಿಯನ್ನು ಸೆಳೆಯಬಹುದು ಎಂಬುದನ್ನು ವಿಷಯದಿಂದ ಕಂಡುಹಿಡಿಯುವಲ್ಲಿ ನಾವು ಗಮನಹರಿಸಿದ್ದೇವೆ ಆದ್ದರಿಂದ ಕನಿಷ್ಠ ಡ್ರಾ ಮಾಡಬಹುದಾದ ತಾತ್ಕಾಲಿಕ ಡೇಟಾದ ಕುರಿತು ಮಾತನಾಡುವ ಒಂದು ಪೋಸ್ಟ್ ಇಲ್ಲಿದೆ ಸಮಯ 5 30 ಮತ್ತು 6 ಗಂಟೆಯ ನಡುವಿನ ಸಮಯ ಸ್ಥಳ ಬ್ಲಾ ಬ್ಲಾ ಬ್ಲಾ ಇಲ್ಲಿ ಒಬ್ಬ ಪೋಲೀಸನ್ನೂ ಪೋಸ್ಟ್ ಮಾಡಿಲ್ಲ ನಾನು ಬ್ಲಾ ಬ್ಲಾ ಬ್ಲಾ ರೈಟ್ ಸರ್ಕಲ್ನಲ್ಲಿ ಆಟೋಗಾಗಿ ಕಾಯುತ್ತಿದ್ದೆ ಆದ್ದರಿಂದ ಇದು ಅವರಿಗೆ ನೀಡುತ್ತದೆ ಇದು ಪೊಲೀಸ್ ಸಂಸ್ಥೆಗಳಿಗೆ ಇದು ಎಷ್ಟು ಸಮಯ ಯಾವ ಸ್ಥಳ ಏನು ಮಾಡಬೇಕು ಏನು ಸಮಸ್ಯೆ ಎಂಬುದರ ಉತ್ತಮ ಅರ್ಥವನ್ನು ನೀಡುತ್ತದೆ ಈ ಮಾಹಿತಿಯನ್ನು ವಾಸ್ತವವಾಗಿ ಸಂಗ್ರಹಿಸುವುದು ಸುಲಭ ಈ ರೂಪದಲ್ಲಿ ನೀಡದಿದ್ದರೆ ಈ ಮಾಹಿತಿ ಇಲ್ಲದಿದ್ದರೆ ಅದು ಯಾವ ಸ್ಥಳ ಎಷ್ಟು ಸಮಯ ಮತ್ತು ಮುಂತಾದ ವಿಷಯಗಳನ್ನು ಹೇಳುವುದನ್ನು ಪೊಲೀಸರು ನಿಜವಾಗಿಯೂ ಕೇಳಬೇಕಾಗುತ್ತದೆ ಆದ್ದರಿಂದ ನೀವು ಸಂವಹನ ಶೈಲಿಯನ್ನು ನೋಡಿದರೆ ಶೈಲಿಯು ಸಹ ಆಸಕ್ತಿದಾಯಕವಾಗಿದೆ ಪೊಲೀಸ್ ಕಡೆಯಿಂದ ನಡೆಯುವ ಬಹಳಷ್ಟು ಚರ್ಚೆಗಳು ವಾಸ್ತವವಾಗಿ ತುಂಬಾ ಔಪಚಾರಿಕವಾಗಿರುತ್ತವೆ ಔಪಚಾರಿಕ ವಿರುದ್ಧ ಅನೌಪಚಾರಿಕ ಮಾನ್ಯರೇ ರೈಲ್ವೆ ನಿಲ್ದಾಣದ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಇದು ನಾಗರಿಕರಿಂದ ಪಾರ್ಕಿಂಗ್ ಗುತ್ತಿಗೆದಾರರಿಂದ ಅವರು ಪಾರ್ಕಿಂಗ್ ಸ್ಲಿಪ್ಗಳನ್ನು ನೀಡುತ್ತಿಲ್ಲ ಬಾಣಸವಾಡಿ ಸಂಚಾರಿ ಪೊಲೀಸ್ ತಂಡಕ್ಕೆ ಅಭಿನಂದನೆಗಳು ನನ್ನ ಸೆಲ್ಯೂಟ್ ಮತ್ತು ಇದು ಮೆಚ್ಚುಗೆಗಾಗಿ ಪೋಸ್ಟ್ ಆಗಿದೆ ಹಾಗಾಗಿ ಪೊಲೀಸರಿಂದ ಅದು ಬಂದರೆ ಅದು ಬಹುತೇಕ ಯಾವಾಗಲೂ ಔಪಚಾರಿಕವಾಗಿರುತ್ತದೆ ಮತ್ತು ಸಹಜವಾಗಿ ಗೋಚರವಾಗಿರಿ ಇದು ನಾನು ಮೊದಲೇ ಹೇಳಿರುವ ಅಂಶವಾಗಿದೆ ಇದು ಫೇಸ್ಬುಕ್ ಮತ್ತು ಆ ವಿಷಯಕ್ಕಾಗಿ ಯಾವುದೇ ಸಾಮಾಜಿಕ ನೆಟ್ವರ್ಕ್ ಆಗಬಹುದು ಇದರಿಂದ ಪೊಲೀಸರು ಸಮಾಜದೊಂದಿಗೆ ಹೆಚ್ಚು ಬಲವಾಗಿ ಸಂಪರ್ಕ ಸಾಧಿಸಬಹುದು ಮತ್ತು ನೀವು ಕೋರ್ಸ್ನ ಮೂಲಕ ಹೋಗುತ್ತಿರುವಾಗ ನೀವು ಸಹ ನೋಡಲು ಪ್ರಾರಂಭಿಸುತ್ತೀರಿ ಎಂದು ನನಗೆ ಖಾತ್ರಿಯಿದೆ ನಿಮ್ಮ ಸ್ಥಳದಿಂದ ಸ್ಥಳೀಯ ನಗರದ ಪೋಲೀಸ್ ಪುಟಗಳನ್ನು ನೀವು ನೋಡಲು ಪ್ರಾರಂಭಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಅವರು ಯಾವ ರೀತಿಯ ಪೋಸ್ಟ್ ಮಾಡುತ್ತಿದ್ದಾರೆ ಏನು ಎಂದು ಹೇಳಲು ಪ್ರಾರಂಭಿಸಿ ಅವರು ಹುಡುಕುತ್ತಿರುವ ವಿಷಯಗಳು ಅವರು ಯಾವ ರೀತಿಯ ಸಂವಹನಗಳನ್ನು ಹೊಂದಿದ್ದಾರೆ ಆದ್ದರಿಂದ ಇಡೀ ಜ್ಞಾನದ ದೇಹ ಸಂಶೋಧನೆಯ ದೇಹ ಕೆಲಸದ ದೇಹವು ವಾಸ್ತವವಾಗಿ ಸಮುದಾಯ ಪೋಲೀಸಿಂಗ್ ಬಲವನ್ನು ಹೆಚ್ಚಿಸಲು ನೋಡುವುದು ಆದ್ದರಿಂದ ಸಮಾಜದಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ನಿಜವಾಗಿಯೂ ಅವರೊಂದಿಗೆ ಸಂವಹನವನ್ನು ಹೆಚ್ಚಿಸಬಹುದು ಸಹಜವಾಗಿ ಇವುಗಳು ಕೆಲವು ವಿವರಗಳು ನಾನು ಅವುಗಳನ್ನು ಸ್ವಲ್ಪ ಬೇಗನೆ ಹಾದು ಹೋಗುತ್ತೇನೆ ಸರಾಸರಿ ಸಮಯ ಪ್ರತಿಕ್ರಿಯೆ 30 ಗಂಟೆಗಳು ಗರಿಷ್ಠ ಸಮಯ 211 ಗಂಟೆಗಳು ಕನಿಷ್ಠ ಸಮಯ ಸುಮಾರು 4 ನಿಮಿಷಗಳು ಅವರು 4 ನಿಮಿಷದಿಂದ 211 ಗಂಟೆಗಳವರೆಗೆ ಪಡೆಯುವ ಪ್ರತಿಕ್ರಿಯೆಗಳ ವಿಷಯದಲ್ಲಿ ದೊಡ್ಡ ವ್ಯತ್ಯಾಸವಿದೆ ಎಂದು ತೋರಿಸುತ್ತದೆ ಆದ್ದರಿಂದ ಅವರು ಪಡೆಯುವ ಸಮಯದ ಪ್ರತಿಕ್ರಿಯೆಯ ವಿಷಯದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ ಆದ್ದರಿಂದ ಪೊಲೀಸರಿಂದ ಬರುವ ವಿವಿಧ ರೀತಿಯ ಪೋಸ್ಟ್ಗಳು ಮತ್ತು ಅವರು ಹೊಂದಿರುವ ರೀತಿಯ ನಿಶ್ಚಿತಾರ್ಥಗಳು ಇಲ್ಲಿವೆ ಆದ್ದರಿಂದ 21 ಪ್ರತಿಶತ ಪೋಸ್ಟ್ ಪೋಲೀಸ್ ವಾಸ್ತವವಾಗಿ ಒಪ್ಪಿಕೊಂಡಿದ್ದಾರೆ ಆತ್ಮೀಯ XXX ಈ ನಿಟ್ಟಿನಲ್ಲಿ ನಾವು ಎಲ್ಲಾ ಸಂಭಾವ್ಯ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಧನ್ಯವಾದಗಳು ಮತ್ತು ಪ್ರತ್ಯುತ್ತರವಾಗಿ ಆತ್ಮೀಯ XXX ದಯವಿಟ್ಟು ದೂರು ಸಲ್ಲಿಸಿ 22 ಪ್ರತಿಶತ ಮತ್ತು ಆತ್ಮೀಯ XXX ಈ ಪೋಸ್ಟ್ ಅನ್ನು ಸೂಕ್ತ ಪೊಲೀಸ್ ಠಾಣೆಗೆ ರವಾನಿಸಲಾಗಿದೆ ಮತ್ತು ಅನುಸರಣೆ ಬಗ್ಗೆ ಆತ್ಮೀಯ XXX ದಯವಿಟ್ಟು ಪೊಲೀಸ್ ಠಾಣೆ ವಿವರಗಳನ್ನು ಒದಗಿಸಿ ಧನ್ಯವಾದ ಆದ್ದರಿಂದ ಈ ಪ್ರಕಾರವು ಪೊಲೀಸ್ ಸಂಸ್ಥೆಗಳ ಯಾವ ರೀತಿಯ ಸಂವಹನಗಳನ್ನು ಹೊಂದಿದೆ ಎಂಬುದನ್ನು ಹೇಳುತ್ತದೆ ಮತ್ತು ಪೋಸ್ಟ್ ಮಾಡಿದ ಯಾವುದರ ಬಗ್ಗೆಯೂ ಪ್ರತಿಕ್ರಿಯೆ ಸಿಗುತ್ತಿಲ್ಲ ಆದ್ದರಿಂದ ನೀವು ಯೋಚಿಸಬಹುದಾದ ಆಸಕ್ತಿದಾಯಕ ಪ್ರಶ್ನೆಗಳಲ್ಲಿ ಒಂದನ್ನು ಕಂಡುಹಿಡಿಯುವುದು ಗುರಿಯಾಗಿದೆ ಅದು ನಿಜವಾಗಿಯೂ ಪೋಲಿಸ್ ಪ್ರತಿಕ್ರಿಯೆಯನ್ನು ಹೊಂದಿರುವ ಪೋಸ್ಟ್ ಅನ್ನು ಹೇಗೆ ಹೊಂದುವುದು ಅದು ನೋಡಲು ಆಸಕ್ತಿದಾಯಕ ಪ್ರಶ್ನೆಯಾಗಿದೆ ಆದ್ದರಿಂದ ನಾಗರಿಕರು ಏನು ಚಿಂತೆ ಮಾಡುತ್ತಿದ್ದಾರೆ ನಾಗರಿಕರು ಏನು ಮಾತನಾಡುತ್ತಿದ್ದಾರೆ ಎಂಬುದನ್ನು ಕಂಡುಹಿಡಿಯುವ ಪರಿಕಲ್ಪನೆಯನ್ನು ನೀವು ನೋಡಿದರೆ ನಾಗರಿಕರು ಯಾವ ಪೋಸ್ಟ್ಗಳನ್ನು ಮಾಡುತ್ತಿದ್ದಾರೆ ನಾವು ಹೇಗೆ ಮಾಡಬಹುದು ಎಂಬುದನ್ನು ನೋಡುವ ವಿಷಯದಲ್ಲಿ ನಾವು ಏನು ಹೇಳಬೇಕೆಂದು ನಾನು ಕೆಲವು ಟ್ವೀಟ್ಗಳ ಮೂಲಕ ಹೋಗುತ್ತೇನೆ ವಾಸ್ತವವಾಗಿ ಈ ಪೋಸ್ಟ್ಗಳಿಂದ ಕೆಲವು ಉಪಯುಕ್ತ ಮಾಹಿತಿಯನ್ನು ಹೊರತೆಗೆಯಿರಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಚಿಂತೆಯ ಬಗ್ಗೆ ಆರಂಭಿಕ ಹಂತವಾಗಿ ಮಾತನಾಡುತ್ತಿದ್ದೇವೆ ಅದು ಪೋಸ್ಟ್ನಿಂದ ನೀವು ನಿಜವಾಗಿಯೂ ಚಿಂತಿತರಾಗಿ ನೋಡಬಹುದು ಯಾರಾದರೂ ನನ್ನ ಬೈಕ್ ಅನ್ನು ದುರುಪಯೋಗಪಡಿಸಿಕೊಂಡರೆ ನನ್ನ ನೋಂದಣಿ ಸಂಖ್ಯೆಯನ್ನು ನಕಲು ಮಾಡಿದ ವ್ಯಕ್ತಿಯ ಬಗ್ಗೆ ಚಿಂತಿಸಿ ಬ್ಲಾ ಬ್ಲಾ ಅಬ್ಬಾ ಅವರು ನನ್ನ ಮೇಲೆ ದಾಳಿ ಮಾಡಲು ಹಿಂತಿರುಗುತ್ತಾರೆ ಎಂಬ ಚಿಂತೆ ಉದಾಹರಣೆಗೆ ವಿಷಯ ಪಠ್ಯದ ವಿಷಯವನ್ನು ಗುರುತಿಸುವ ಮತ್ತು ನಾಗರಿಕರು ಯಾವ ರೀತಿಯ ಪೋಸ್ಟ್ಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡುವ ಈ ಪರಿಕಲ್ಪನೆಯು ಅತ್ಯಂತ ಉಪಯುಕ್ತವಾಗಿದೆ ಈ ಮರಗಳನ್ನು ನೈಜ ಸಮಯದಲ್ಲಿ ಉತ್ಪಾದಿಸಲು ಸಾಧ್ಯವಾದರೆ ಮಾತ್ರ ಪೊಲೀಸರು ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಉಪಯುಕ್ತವಾಗಬಹುದು ಮತ್ತು ತೋರಿಸಲು ನೈಜ ಸಮಯದಲ್ಲಿ ಇದನ್ನು ಮಾಡಬಹುದಾದರೆ ಓಹ್ ಪ್ರಸ್ತುತ ಫೇಸ್ಬುಕ್ನಲ್ಲಿ ಕ್ರಿಯಾಶೀಲ ಮಾಹಿತಿಯನ್ನು ಹೊಂದಿರುವ ಪೋಸ್ಟ್ ಇದೆ ಮತ್ತು ಕ್ರಿಯಾಶೀಲ ಮಾಹಿತಿಯು ಸಮಯ ವಿವರಗಳು ಮತ್ತು ಈ ನಾಗರಿಕರ ಪೋಸ್ಟ್ ವಾಸ್ತವವಾಗಿ ಕೆಲವು ವಿಷಯಗಳ ಬಗ್ಗೆ ಚಿಂತಿಸುತ್ತಿದೆ ಬಹಳ ಉಪಯುಕ್ತವಾಗಿದೆ ಸಹಜವಾಗಿ ಈ ಪೋಸ್ಟ್ನಿಂದ ನೇರ ಮತ್ತು ಪರೋಕ್ಷ ಮಾಹಿತಿ ರೇಖಾಚಿತ್ರ ನೇರ ಮಾಹಿತಿ ಅದು ನನ್ನೊಂದಿಗೆ ನಡೆಯುತ್ತಿದೆ ನಾನು ನಿಜವಾಗಿಯೂ ಸಮಸ್ಯೆಯ ಮೂಲಕ ಹೋಗುತ್ತಿದ್ದೇನೆ ಅಥವಾ ನಾನು ಮಾತನಾಡುತ್ತಿರುವ ಪರಿಸ್ಥಿತಿಯ ಭಾಗವಾಗಿದ್ದೇನೆ ಕೆಲವೊಮ್ಮೆ ಅದು ಪರೋಕ್ಷವಾಗಿರಬಹುದು ಅದು ಆತ್ಮೀಯ BCP ನಾನು ಜೆಪಿ ನಗರದಲ್ಲಿದ್ದರೂ ಆದರೆ ಬ್ಲಾ ಬ್ಲಾ ಬ್ಲಾ ಬಳಿ KSFC ಲೇಔಟ್ನ ಭಾಗವಾಗಿದ್ದೇನೆ ನಾನು ಅಲ್ಲಿಂದ ಬಂದವನಲ್ಲ ಆದರೆ ನಾನು ಅಲ್ಲಿ ಸಮಸ್ಯೆಯನ್ನು ನೋಡುತ್ತಿದ್ದೇನೆ ಹಾಗಾಗಿ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಸಮಯವನ್ನು ನೋಡಿ 1405 ಇದು ನನ್ನ ಸ್ನೇಹಿತ ಹೇಳುತ್ತಿರಬಹುದು ನನ್ನ ಸ್ನೇಹಿತನು ನಾನು ಪೋಸ್ಟ್ ಮಾಡುವ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವ ಬಗ್ಗೆ ಅಲ್ಲಿ ವಾಸಿಸುತ್ತಿರಬಹುದು ನಾನು ನನ್ನ ಬಗ್ಗೆ ಅಲ್ಲ ಬೇರೆ ಸ್ಥಳದಲ್ಲಿ ವಾಸಿಸುವ ಸ್ನೇಹಿತನ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುತ್ತೇನೆ ಆದ್ದರಿಂದ ಇತ್ತೀಚಿನ ಪೋಸ್ಟ್ಗಳು ನೇರವಾಗಿ ನನ್ನ ಬಗ್ಗೆ ಮತ್ತು ಪರೋಕ್ಷವಾಗಿ ಬೇರೆಯವರ ಬಗ್ಗೆಯೂ ಇವೆ ಮತ್ತು ಸಹಜವಾಗಿ ಇದು ಬಹುಶಃ ಬಹಳ ಅರ್ಥಗರ್ಭಿತವಾಗಿದೆ ಅಥವಾ ನೀವು ಸಾಮಾಜಿಕ ನೆಟ್ವರ್ಕ್ಗಳಿಂದ ವಿಷಯವನ್ನು ತೆಗೆದುಕೊಳ್ಳಬಹುದು ಎಂದು ಅರಿತುಕೊಳ್ಳುವುದು ಮತ್ತು ವಾಸ್ತವವಾಗಿ ಎರಡೂ ಕಡೆಯ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ಪೋಲೀಸರ ಹೊಣೆಗಾರಿಕೆ ಮತ್ತು ನಾಗರಿಕರ ಹೊಣೆಗಾರಿಕೆ ನಾವು ಅದನ್ನು ಹೇಗೆ ಮಾಡಬಹುದು ಎಂಬುದನ್ನು ನಾವು ಪೋಸ್ಟ್ ಅನ್ನು ನೋಡಬಹುದು ಮತ್ತು ಅವರು ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಬರುತ್ತಿವೆ ಮತ್ತು ಪೊಲೀಸರು ಮಾಡುವ ಈ ಪ್ರಶ್ನೆಗಳಿಗೆ ನಾಗರಿಕರು ಸಹ ಹೇಗೆ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂಬುದನ್ನು ನೋಡಬಹುದು ಆದ್ದರಿಂದ ಸಾಮಾಜಿಕ ನೆಟ್ವರ್ಕ್ನಿಂದ ಸಂಗ್ರಹಿಸಲಾದ ಪೋಸ್ಟ್ನಿಂದ ಕೇಳಲು ಹೊಣೆಗಾರಿಕೆಯು ಉತ್ತಮ ಪ್ರಶ್ನೆಯಾಗಿದೆ ಮತ್ತು ಸಹಜವಾಗಿ ನಾವು ನೋಡುತ್ತಿರುವ ಅಲ್ಪಸ್ವಲ್ಪವು ಪರಸ್ಪರ ಹೊಣೆಗಾರಿಕೆಯಾಗಿದೆ ಅದು ನಾಗರಿಕರು ಪೋಲೀಸರು ಮಾಡಬೇಕೆಂದು ಭಾವಿಸುತ್ತಾರೆ ಮತ್ತು ನಾಗರಿಕರು ಇದನ್ನು ಮಾಡಬೇಕು ಎಂದು ಪೊಲೀಸರು ಭಾವಿಸುತ್ತಾರೆ ಈ ಪ್ಲಾಟ್ಫಾರ್ಮ್ಗಳು ಸಾರ್ವಜನಿಕವಾಗಿ ಲಭ್ಯವಿರುವುದರಿಂದ ಒಂದು ಹೊಣೆಗಾರಿಕೆ ಇದೆ ಮತ್ತು ಸಹಜವಾಗಿ ಪೋಲಿಸ್ ಸಂಸ್ಥೆಗಳು ಈ ಪೋಸ್ಟ್ಗೆ ಪ್ರತಿಕ್ರಿಯಿಸುತ್ತವೆ ಮತ್ತು ಮಾಹಿತಿಗಾಗಿ ವಿನಂತಿಸುತ್ತವೆ ಮತ್ತು ನಡೆಯುತ್ತಿರುವ ಚಟುವಟಿಕೆಗಳಿಗೆ ತಮ್ಮನ್ನು ಹೊಣೆಗಾರರನ್ನಾಗಿ ಮಾಡಿಕೊಳ್ಳುತ್ತವೆ ನಗರವನ್ನು ಸುರಕ್ಷಿತವಾಗಿಸಲು ಅವರು ಜವಾಬ್ದಾರರು ಎಂದು ನಾಗರಿಕರು ಒಪ್ಪಿಕೊಳ್ಳುತ್ತಾರೆ ಪೋಸ್ಟಿಂಗ್ ಪೊಲೀಸರೊಂದಿಗೆ ಸಂವಹನ ಮಾಹಿತಿ ನೀಡುವ ಮತ್ತು ನಗರವು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವ ವಿಷಯದಲ್ಲಿ ಅವರು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ನಾಗರಿಕರು ನಂಬುತ್ತಾರೆ ಆದ್ದರಿಂದ ನೀವು ಮೊದಲಿನ ಮರವನ್ನು ಮತ್ತೊಮ್ಮೆ ನೋಡಿದರೆ ಏಕೆ ಎಂಬ ಇನ್ನೊಂದು ಪರಿಕಲ್ಪನೆಯನ್ನು ನೀವು ನೋಡಿದರೆ ಉದಾಹರಣೆಯು ಈಗ ಚಿಂತಿಸುತ್ತಿದೆ ಹೀಗಿರುವಾಗ ಈ ಅಕ್ರಮಗಳನ್ನು ಏಕೆ ತಡೆಯಲಾಗುತ್ತಿಲ್ಲ ನೀವು ತಂಬಾಕು ಸೇವನೆಯನ್ನು ಏಕೆ ನಿಲ್ಲಿಸಬಾರದು ಇದು ಏಕೆ ಅದು ಏಕೆ ಸರಿ ಆದ್ದರಿಂದ ವಿಷಯವನ್ನು ನೋಡಲು ಮತ್ತು ಈ ಪೋಸ್ಟ್ಗಳಿಂದ ಕ್ರಮಬದ್ಧವಾದ ಮಾಹಿತಿಯನ್ನು ಹೊರತೆಗೆಯಲು ಇದು ಉತ್ತಮ ಮಾರ್ಗವಾಗಿದೆ ಆದ್ದರಿಂದ ಇವುಗಳು ನೀವು ಮಾಡಬಹುದಾದ ವಿಷಯಗಳೆಂದರೆ ನಾಗರಿಕರು ಏನು ಮಾತನಾಡುತ್ತಿದ್ದಾರೆ ಎಂಬುದರ ಕುರಿತು ನೀವು ಮಾಡಬಹುದಾದ ವಿಶ್ಲೇಷಣೆಯ ಪ್ರಕಾರಗಳು ಪೊಲೀಸ್ ಸಂಸ್ಥೆಗಳು ನಿಜವಾಗಿ ಪೋಸ್ಟ್ ಮಾಡುತ್ತಿವೆ ಸಹಜವಾಗಿ ಪೋಲೀಸರು ಅಗತ್ಯಗಳನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಸರಿಯಾದ ಅಗತ್ಯಗಳನ್ನು ಬಯಸುತ್ತಾರೆ ಅವರು ಅಗತ್ಯತೆಗಳಂತಹ ನಿವಾಸಿಗಳ ನಿರೀಕ್ಷೆಗಳನ್ನು ತಿಳಿದಿದ್ದರೆ ಭಯ ಮತ್ತು ಆತಂಕವನ್ನು ಎದುರಿಸಬಹುದು ಮತ್ತು ನಾನು ಈ ಸ್ಥಳದಲ್ಲಿ ವಾಸಿಸಲು ಬಯಸಿದರೆ ನನಗೆ ಕೆಲವು ನಿರ್ದಿಷ್ಟ ಸುರಕ್ಷತೆ ಬೇಕು ಇದು ನಡೆಯುತ್ತಿದೆ ಎಂದು ನನಗೆ ತಿಳಿದಿದೆ ನಾನು ದೂರು ನೀಡುತ್ತಿದ್ದೇನೆ ದಯವಿಟ್ಟು ಅದನ್ನು ನೋಡಿಕೊಳ್ಳಿ ಸೋಶಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಮಾಹಿತಿಯನ್ನು ಬಳಸಿ ಕಂಟೆಂಟ್ ಬಳಸಿ ಇಷ್ಟೆಲ್ಲ ಮಾಡಬಹುದಾದರೆ ತುಂಬಾ ಸಹಾಯವಾಗಬಹುದು ಸಹಜವಾಗಿ ಈ ಎಲ್ಲಾ ತೀರ್ಪುಗಳನ್ನು ಮಾಡಲು ಇದು ಏಕೈಕ ಮೂಲವಾಗಿದೆ ಎಂದು ಅಲ್ಲ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಿದಾಗ ಶಿಕ್ಷಿಸಬೇಕು ಬ್ಲಾ ಬ್ಲಾ ಹೀಗೆ ಆಗಬೇಕು ಹೀಗೆ ಆಗಬೇಕು ಈ ವ್ಯಕ್ತಿಯನ್ನು ನೇಣಿಗೇರಿಸಬೇಕು ಅದು ಏಕೆ ನಡೆಯುತ್ತಿದೆ ಎಂಬುದರ ಕುರಿತು ಹೆಚ್ಚಿನ ಸಂಶೋಧನೆ ಮಾಡಬೇಕಾಗಿದೆ ಇದನ್ನು ಮಾಡಲು ಅಂತಹ ಮಾಹಿತಿಯ ಅಗತ್ಯವಿದೆ ಆದ್ದರಿಂದ ಈ ರೀತಿಯ ಮರ ಮಾಹಿತಿಯು ನಿಜವಾಗಿಯೂ ತುಂಬಾ ಸಹಾಯಕವಾಗಬಹುದು ನಾನು ಈ ಮರದ ಬಗ್ಗೆ ಸಾಕಷ್ಟು ಒತ್ತು ನೀಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ನಾನು ಅದರ ಮೂಲಕ ಹೋಗುತ್ತೇನೆ ಆದ್ದರಿಂದ ಇದು ನಾಗರಿಕರಿಗೆ ಅಗತ್ಯವಿರುವ ಅಗತ್ಯತೆಗಳ ಬಗ್ಗೆ ಮತ್ತು ಅವರು ಏನು ಬಯಸಿದರು ಇವುಗಳಲ್ಲಿ ಹೆಚ್ಚಿನದನ್ನು ಕೇಳಲು ಬಯಸುವಿರಾ xyz ನ ಶಿಕ್ಷೆಯನ್ನು ನೋಡಲು ಬಯಸುವಿರಾ ಉಳಿದದ್ದನ್ನು ಅಳಿಸಲು ಬಯಸುವಿರಾ BCP SIR ಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ನಾವು ಮಾತನಾಡಿರುವ ಕ್ರಿಯಾಶೀಲ ಮಾಹಿತಿಯೊಂದಿಗೆ ಸಂಪರ್ಕಗೊಂಡಿರುವ ಅಗತ್ಯತೆಗಳು ಮತ್ತು ಅಗತ್ಯಗಳ ವಿಷಯದಲ್ಲಿ ಈ ರೀತಿಯ ವಿಶ್ಲೇಷಣೆಯು ತುಂಬಾ ಸಹಾಯಕವಾಗಿದೆ ಆದ್ದರಿಂದ ಈಗ ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಫೇಸ್ಬುಕ್ ಬೆಂಗಳೂರು ನಗರ ಪೊಲೀಸರಿಂದ ಸಂಗ್ರಹಿಸಿರುವ ಡೇಟಾವನ್ನು ನಾವು ಯೋಚಿಸಬಹುದಾದ ವಿಷಯಗಳೇನು ನಾವು ಏನನ್ನು ನೋಡಿದ್ದೇವೆ ಎಂಬುದರ ತ್ವರಿತ ಸಾರಾಂಶ ಸರಿ ಡೇಟಾದ ಪರಿಭಾಷೆಯಲ್ಲಿ ಒಬ್ಬರು ಈ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಕ್ರಿಯಾಶೀಲ ಮಾಹಿತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಬಹುದು ಕ್ರಿಯಾಶೀಲ ಮಾಹಿತಿ ನಾನು ನಿಮಗೆ ತೋರಿಸಿದ ಅರ್ಥದಲ್ಲಿ ಅದು ಕೇವಲ ಮರವಾಗಿದೆ ಆದರೆ ನೀವು ಇದನ್ನು ಹೇಗೆ ತೆಗೆದುಕೊಂಡು ಅದನ್ನು ಪೊಲೀಸ್ ಸಂಸ್ಥೆಗಳಿಗೆ ನೀಡುತ್ತೀರಿ ಎಂಬುದನ್ನು ನೋಡಲು ಬಯಸುತ್ತೇನೆ ಅದೇ ಮರವನ್ನು ತೋರಿಸಬಹುದು ಆದರೆ ನೀವು ಹೆಚ್ಚು ಎಚ್ಚರಿಕೆಯಿಂದ ನೋಡಬೇಕಾದ ಪೋಸ್ಟ್ ಇಲ್ಲಿದೆ ಎಂದು ಹೇಳುವ ಕೆಲವು ಪೋಸ್ಟ್ ಅನ್ನು ಹೈಲೈಟ್ ಮಾಡುತ್ತಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಪ್ರಾಯಶಃ ಯಾವ ರೀತಿಯ ಪೋಸ್ಟ್ ಅನ್ನು ನೀಡಬೇಕೆಂದು ಪ್ರಸ್ತಾಪಿಸುವಾಗ ಮತ್ತು ನಿರ್ದಿಷ್ಟ ಪೋಸ್ಟ್ಗೆ ಇಲ್ಲಿ ನೀವು ಉತ್ಪಾದಿಸಬೇಕಾದ ಪ್ರತ್ಯುತ್ತರಕ್ಕಾಗಿ ಮತ್ತು ಅಂತಹ ವಿಷಯಗಳ ಟೆಂಪ್ಲೇಟ್ ಆಗಿದೆ ಈ ಪೋಸ್ಟ್ ಅನ್ನು ನೋಡುವ ಪೊಲೀಸ್ ಸಂಸ್ಥೆಗಳ ಉತ್ಪಾದಕತೆಯನ್ನು ಹೆಚ್ಚಿಸುವುದು ತುಂಬಾ ಉಪಯುಕ್ತವಾಗಿದೆ ಸಹಜವಾಗಿ ನಾಗರಿಕರು ಮತ್ತು ಪೊಲೀಸರು ಇಬ್ಬರೂ ವಾಸ್ತವವಾಗಿ ಹೊಣೆಗಾರರಾಗಿದ್ದಾರೆ ಎಂದು ನಾವು ನೋಡಿದ್ದೇವೆ ಏಕೆಂದರೆ ಅವರು ವಾಸ್ತವವಾಗಿ ಈ ಸಾರ್ವಜನಿಕ ವೇದಿಕೆಯಲ್ಲಿ ಸಂವಹನ ನಡೆಸುತ್ತಿದ್ದಾರೆ ಮತ್ತು ಸಹಜವಾಗಿ ಇದು ಭಯದ ತಿಳುವಳಿಕೆಯಾಗಿದೆ ಪೊಲೀಸರಿಗೂ ನಾಗರಿಕರಿಂದ ಅಗತ್ಯಗಳ ತಿಳುವಳಿಕೆ ಅಗತ್ಯಗಳ ತಿಳುವಳಿಕೆ ಅದರೊಂದಿಗೆ ನಾನು ಈ ವಾರದ ಉಪನ್ಯಾಸದ ಈ ಭಾಗದೊಂದಿಗೆ ನಿಲ್ಲಿಸುತ್ತೇನೆ ನಾವು ಆರಂಭದಲ್ಲಿ ಹೇಗೆ ಗೌಪ್ಯತೆಯೊಂದಿಗೆ ಪ್ರಾರಂಭಿಸಿದ್ದೇವೆ ಗೌಪ್ಯತೆಯ ವಿಷಯವನ್ನು ಮುಚ್ಚುತ್ತೇವೆ ಎಂದು ನಾವು ನೋಡಿದ್ದೇವೆ ನಂತರ ನಾವು ಫೇಸ್ಬುಕ್ ನಿರ್ವಹಿಸುವ ವಿವಿಧ ಪೊಲೀಸ್ ಸಂಸ್ಥೆಗಳನ್ನು ನೋಡುತ್ತೇವೆ ಈ Facebook ಪುಟಗಳು ಮತ್ತು Twitter ಹ್ಯಾಂಡಲ್ಗಳಲ್ಲಿ ಯಾವ ರೀತಿಯ ಪೋಸ್ಟ್ ಅನ್ನು ತೋರಿಸಲಾಗುತ್ತದೆ ಯಾವ ರೀತಿಯ ಹ್ಯಾಂಡಲ್ಗಳು ಅಸ್ತಿತ್ವದಲ್ಲಿವೆ ತದನಂತರ ನಾವು ಕ್ರಿಯಾಶೀಲ ಮಾಹಿತಿಯನ್ನು ಗುರುತಿಸಲು ಪೋಸ್ಟ್ ಅನ್ನು ನಿರ್ದಿಷ್ಟವಾಗಿ ವಿಶ್ಲೇಷಿಸುವುದನ್ನು ನೋಡಿದ್ದೇವೆ ಇದರೊಂದಿಗೆ ಈ ಉಪನ್ಯಾಸವನ್ನು ನಿಲ್ಲಿಸುತ್ತೇನೆ